ನಮಸ್ಕಾರಗಳು ಹಿಂದಿನ ತರಗತಿಯಲ್ಲಿ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಮತ್ತು ಸ್ಥಿತಿ ಪರಿವರ್ತನಾ ಸಮೀಕರಣಗಳ ಕುರಿತು ಚರ್ಚಿಸಿದೆವು ಹೀಗಾಗಿ ಇಂದು ನಾವು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಸ್ಥಿತಿ ವೇರಿಯೆಬಲ್ ವಿಶ್ಲೇಷಣೆ ಕುರಿತು ಚರ್ಚಿಸೋಣ ಹೀಗಾಗಿ ಇಂದಿನ ನಮ್ಮ ಉಪನ್ಯಾಸವನ್ನು ಪ್ರಾರಂಭಿಸೋಣ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಸ್ಥಿತಿ ವೇರಿಯೆಬಲ್ application ಅನ್ನು ಅಧ್ಯಯನ ಮಾಡುವ ಮೊದಲು ಸ್ಥಿತಿ ಸಮೀಕರಣಗಳು ಮತ್ತು ಟ್ರಾನ್ಸಫರ್ ಫಂಕ್ಷನ್ ನಡುವೆ ಇರುವ ಸಂಬಂಧವೇನು ಎಂಬುದನ್ನು ತಿಳಿದುಕೊಳ್ಳೋಣ ಹೀಗಾಗಿ ನಮಗೆ ತಿಳಿದಿರುವಂತೆ ರೇಖಿಯ ಸಮಯ ಅಸ್ಥಿರ ವ್ಯವಸ್ಥೆಯನ್ನು ಕೆಳಗಿನ dynamic ಸಮೀಕರಣದಿಂದ ವ್ಯಾಖ್ಯಾನಿಸಬಹುದು ಹೀಗಾಗಿ ಮೊದಲು ಸ್ಥಿತಿ ಸಮೀಕರಣ dxdtAxtBut ಔಟ್ಪುಟ್ ಸಮೀಕರಣ ytCxtDut ಇಲ್ಲಿ xtn×1ಸ್ಥಿತಿ ವೆಕ್ಟರ್ utp×1 ಇನ್ಪುಟ್ ವೆಕ್ಟರ್ ytq×1ಔಟ್ಪುಟ್ ವೆಕ್ಟರ್ ಮತ್ತು ABCDಇವುಗಳು ಮೆಟ್ರಿಕ್ಸಗಳ ಗುಣಾಂಕಗಳು ಈಗ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು ಸ್ಥಿತಿ ಸಮೀಕರಣದ ಎರಡೂ ಬದಿಯಲ್ಲಿ ಅನ್ವಯಿಸಿ ಮತ್ತು ಸಮೀಕರಣವನ್ನು ಮರುಜೋಡಿಸಿದಾಗ ನಿಮಗೆ ಲಭ್ಯವಾಗುವುದು XssI A 1x0 1BUs ಅದರಂತೆ ನೀವು ಔಟ್ಪುಟ್ ಸಮೀಕರಣದ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ ನಿಮಗೆ ಲಭ್ಯವಾಗುವುದು YsCXsDUs ಈಗ ಔಟ್ಪುಟ್ ಸಮೀಕರಣದಲ್ಲಿ ನೀವು Xsಅನ್ನು ನಾವು ಇದೀಗ comput ಮಾಡಿದ Xs ಮೌಲ್ಯದಿಂದ ಸ್ಥಳಾಂತರಿಸುವುದರಿಂದ ಹೀಗೆ ಬರೆಯಬಹುದು YsCsI A 1x0CsI A 1BUs DU ಈಗ ನೀವು ಈ ಸಮೀಕರಣವನ್ನು ನೋಡಿದಾಗ ನಿಮಗೆ x ಮೌಲ್ಯ 0 ಇರುತ್ತದೆ ಹೀಗಾಗಿ ಟ್ರಾನ್ಸ್ಫರ್ ಫಂಕ್ಷನ್ಗೆ ಬೇಕಾಗಿರುವುದು ಆರಂಭಿಕ ಸ್ಥಿತಿಯನ್ನು ಸೊನ್ನೆಗೆ ತರುವುದು ಇದನ್ನೆ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದೆವು ಈಗ ನೀವು ಆರಂಭಿಕ ಸ್ಥಿತಿಯಲ್ಲಿ ಸೊನ್ನೆಯನ್ನು ಸ್ಥಾಪಿಸಿದರೆ ಮತ್ತು ಮೇಲಿನ ಸಮೀಕರಣವನ್ನು ಸರಳೀಕರಿಸಿದ್ದಾರೆ ನಿಮಗೆ ಲಭ್ಯವಾಗುವುದು YsCsI A 1BDUs HsYUCsI A 1BD ಹೀಗಾಗಿ ಈ ಸಮೀಕರಣ ಸ್ಥಿತಿ ಸಮೀಕರಣ ಮತ್ತು ಟ್ರಾನ್ಸ್ಫರ್ ಫಂಕ್ಷನ್ ಇವುಗಳ ನಡುವಿನ ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ ಹೀಗಾಗಿ ನಿಮಗೆ ಸ್ಥಿತಿ ಸಮೀಕರಣಗಳನ್ನು ನೀಡಿದ್ದರೆ A B C D ಗುಣಾಂಕಗಳನ್ನು ಅಥವಾ ಗುಣಾಂಕ ಮೆಟ್ರಿಕ್ಸ್ ಗಳನ್ನು ಸರಳವಾಗಿ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಬಹುದು ಮೂಲಕ ಸರಳವಾಗಿ ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ನು ಕಂಡುಕೊಳ್ಳಬಹುದು Slide Time 0423 ಮುಂದಿನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ನಾವು ಏನು ಚರ್ಚಿಸಿದೆವು ಎಂಬುದನ್ನು ತಿಳಿದುಕೊಳ್ಳೋಣ ಎರಡು ಭೇದಾತ್ಮಕ ಸಮೀಕರಣಗಳ ಸಹಾಯದಿಂದ ವ್ಯಾಖ್ಯಾನಿಸಿರುವ ಬಹು ವೇರಿಯೆಬಲ್ ವ್ಯವಸ್ಥೆಯನ್ನು ಪರಿಗಣಿಸೋಣ ಮೊದಲನೆಯದ್ದು d2y1dt24dy1dt 3y2tu1t ಎರಡನೆಯದ್ದು dy1dtdy2dty1t2y2tu2t ಈಗ ವ್ಯವಸ್ಥೆಯಲ್ಲಿಯ ಸ್ಥಿತಿ ವೇರಿಯೆಬಲ್ಗಳನ್ನು x1y1t ಎಂದು ವ್ಯಾಖ್ಯಾನಿಸೋಣ ಹೀಗಾಗಿ ಒಂದು ಸ್ಥಿತಿ ವೇರಿಯೆಬಲ್ x2dy1dt ಮತ್ತು x3y2t ಈಗ ಪ್ರತಿ ಸಮೀಕರಣದ ಮೊದಲ ಅಂಶವನ್ನು ಇನ್ನುಳಿದ ಅಂಶಗಳೊಡನೆ ತುಲನೆ ಮಾಡಿದಾಗ ಮತ್ತು ವ್ಯಾಖ್ಯಾನಿಸಿದ ಸ್ಥಿತಿ ವೇರಿಯೆಬಲ್ ಸಂಬಂಧಗಳು ಬಳಸಲು ನಾವು ಈ ಕೆಳಗಿನ ಸ್ಥಿತಿ ಸಮೀಕರಣಗಳತ್ತ ಬರೋಣ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ವೆಕ್ಟರ್ ಮಾದರಿಯಲ್ಲಿ ಹೀಗೆ ಬರೆಯಬಹುದು dx1dt dx2dt dx3dt 0 1 0 0 4 3 1 1 2 x1 x2 x3 0 0 1 0 0 1 u1 u2 y1 y2 1 0 0 0 0 1 x1 x2 x3 Cxt ಈಗ ನಮಗೆ ಇನ್ಪುಟ್ ವೇರಿಯೆಬಲ್ ಲಭ್ಯವಿಲ್ಲದ ಕಾರಣ ಔಟ್ಪುಟ್ ಸಮೀಕರಣ D ಗುಣಾಂಕ ಸೊನ್ನೆಯಾಗಿರುತ್ತದೆ ಹೀಗಾಗಿ ಈಗ ನಿಮಗೆ ಅದು A ಎಂದು ಲಭ್ಯವಾಗುತ್ತದೆ ಇದು B ಎಂದು ಲಭ್ಯವಾಗುತ್ತದೆ ಮತ್ತು ಇದು C ಮೆಟ್ರಿಕ್ಸ್ಗಳು ಎಂದು ಲಭ್ಯವಾಗುತ್ತದೆ ಮತ್ತು D ಸೊನ್ನೆಯಾಗಿರುತ್ತದೆ ಹೀಗಾಗಿ ಈಗ ನಾವು ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಅನ್ನು ಕಂಡುಕೊಳ್ಳಬೇಕು ನಾವು ಈ ಕೆಳಗಿನ ವ್ಯುತ್ಪತ್ತಿ ಯನ್ನು ಉಪಯೋಗಿಸುತ್ತೇವೆ HsCsI A 1B ಈಗ ಮೊದಲು ನಾವು sI A ನ ಮೌಲ್ಯವನ್ನು ಕಂಡುಕೊಳ್ಳಬೇಕು ಹೀಗಾಗಿ sI As 1 0 0 s4 3 1 1 s2 ಎಂದು ಕಂಪೈಲ್ ಮಾಡುತ್ತೇವೆ ಇದರ ನಿರ್ಣಾಯಕ ಏನೆಂದರೆ sI As36s211s3 ಹೀಗಾಗಿ ನಿಮಗೆ ದೊರೆಯುವ ವಿಲೋಮ 11sI As26s11 s2 3 3 ss2 3s s4 s1 ss4 ಹೀಗಾಗಿ u and y ನಡುವಿನ ಟ್ರಾನ್ಸಫರ್ ಫಂಕ್ಷನ್ ಮೆಟ್ರಿಕ್ಸ HsCsI A 1B1s36s211s3s2 3 s1 ss4 ಈಗ ನಾವು ನಮ್ಮ ಚರ್ಚೆಯನ್ನು ಸ್ಥಿತಿ ವೇರಿಯೆಬಲ್ ವಿಧಾನದಿಂದ ಸರ್ಕೂಟ್ ವಿಶ್ಲೇಷಣೆ ಕುರಿತು ಮಾಡೋಣ ಸ್ಥಿತಿ ವೇರಿಯೆಬಲ್ ವಿಧಾನದ ಸಹಾಯದಿಂದ ನಾವು ಹೇಗೆ ಸರ್ಕೂಟ್ ವಿಶ್ಲೇಷಣೆಯನ್ನು ಮಾಡುತ್ತೇವೆ ಅದನ್ನು ಇಲ್ಲಿ ಚರ್ಚಿಸೋಣ ಈಗ ಹಲವಾರು ಅಭಿಯಾಂತ್ರಕ ವ್ಯವಸ್ಥೆಯಲ್ಲಿ ನಮಗೆ ಕಂಡಂತೆ ಹೆಚ್ಚು ಇನ್ಪುಟ್ ಮತ್ತು ಹೆಚ್ಚು ಔಟ್ಪುಟ್ಗಳಿರುತ್ತವೆ ಹೀಗಾಗಿ ಸ್ಥಿತಿ ವೇರಿಯೆಬಲ್ ವಿಧಾನವು ಇಂತಹ ಸಂಕೀರ್ಣ ಇನ್ಪುಟ್ ಮತ್ತು ಔಟ್ಪುಟ್ಗಳಿರುವಲ್ಲಿ ಅವುಗಳ ವಿಶ್ಲೇಷಣೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮಹತ್ವದ ಸಾಧನವಾಗಿದೆ ಆದ್ದರಿಂದ ಇದೀಗ ನಾವು ಚರ್ಚಿಸಿದ ಸ್ಥಿತಿ ಚಲನ ಪರಿಮಾಣ ಮಾದರಿ ಒಂದು ಇನ್ಪುಟ್ ಒಂದು ಔಟ್ಪುಟ್ ಮಾದರಿಗಿಂತ ಹೆಚ್ಚು ಸಾರ್ವತ್ರಿಕವಾಗಿದೆ ಇದನ್ನು ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಫಂಕ್ಷನ್ transfer function ಕೇಸ್ನಲ್ಲಿ ನೋಡಬಹುದು ಆದ್ದರಿಂದ ಸ್ಥಿತಿ ವೇರಿಯೆಬಲ್ ಮಾದರಿಯಲ್ಲಿ ನಾವು ಏನು ಮಾಡುತ್ತೇವೆ ಒಂದು ವೇರಿಯೆಬಲ್ಗಳ ಗುಂಪನ್ನು ನಿರ್ದಿಷ್ಟಪಡಿಸಿದಾಗ ವ್ಯವಸ್ಥೆಯ ಆಂತರಿಕ ನಡವಳಿಕೆಗಳನ್ನು ವ್ಯಾಖ್ಯಾನಿಸಲು ಮತ್ತು ಈ ವೇರಿಯೆಬಲ್ಗಳನ್ನು ವ್ಯವಸ್ಥೆಯ ಸ್ಥಿತಿ ವೇರಿಯೆಬಲ್ಗಳು ಎಂದು ಕರೆಯುತ್ತೇವೆ ಹೀಗಾಗಿ ಇದೀಗ ನಾವು ಚರ್ಚಿಸಿದ ಸ್ಥಿತಿ ವೇರಿಯೆಬಲ್ ಮಾದರಿ ಟ್ರಾನ್ಸಫರ್ ಫಂಕ್ಷನ್ ಕೇಸ್ನಲ್ಲಿ ಒಂದು ಇನ್ಪುಟ್ ಮತ್ತು ಒಂದು ಔಟ್ಪುಟ್ ಮಾದರಿ single input single output modelಗಿಂತಲೂ ಹೆಚ್ಚು ಸಾರ್ವತ್ರಿಕವಾಗಿದೆ ಹೀಗಾಗಿ ನೀವು ಕಂಡುಕೊಂಡ ಸ್ಥಿತಿ ವೇರಿಯೆಬಲ್ ನಿಮಗೆ ವ್ಯವಸ್ಥೆಯ ಭವಿಷ್ಯತ್ ನಡಾವಳಿಗಳನ್ನು ನೀಡುತ್ತದೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ವಯವಾಗಿ ಸ್ಥಿತಿ ವೇರಿಯೆಬಲ್ಗಳನ್ನು ಸಾಮಾನ್ಯವಾಗಿ ಇಂಡಕ್ಟರ್ ಕರೆಂಟ್ ಮತ್ತು ಕೆಪ್ಯಾಸಿಟರ್ ವೋಲ್ಟೇಜ್ ಎಂದು ಪರಿಗಣಿಸುತ್ತೇವೆ ಏಕೆಂದರೆ ಎರಡು ಸೇರಿ ಒಟ್ಟಾರೆಯಾಗಿ ಅವು ವ್ಯವಸ್ಥೆಯ ಶಕ್ತಿಯ ಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತವೆ Slide Time 1339 ಈಗ ಇದನ್ನು ಹೇಗೆ ಅನ್ವಯಿಸುವುದು ಎಂಬುವುದನ್ನು ನೋಡೋಣ ಹೀಗಾಗಿ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣ ನಿಧಾನಕ್ಕೆ ಸ್ಥಿತಿ ಚಲ ಪರಿಮಾಣ ವಿಶ್ಲೇಷಣೆಯನ್ನು ಅನ್ವಯಿಸಲು ನಾವು ಕೆಳಗಿನ 3 ಹಂತಗಳನ್ನು ಪಾಲಿಸುತ್ತೇವೆ ಮೊದಲ ಹಂತ ಸ್ಥಿತಿ ಛಲ ಪರಿಮಾಣಗಳಾಗಿ ನಾವು ಆಯ್ಕೆಮಾಡಿಕೊಳ್ಳುವ ಇಂಡಕ್ಟರ್ ಕರೆಂಟ್ ಮತ್ತು ಕೆಪ್ಯಾಸಿಟಿ ವೋಲ್ಟೇಜ್ ನಾವು ಈ ಮೊದಲು ನಮ್ಮ ಉಪನ್ಯಾಸಗಳನ್ನು ಚರ್ಚಿಸಿದಂತೆ ಅವು ನಿಷ್ಕ್ರಿಯತೆಯೊಂದಿಗೆ ಸ್ಥಿರತೆಯನ್ನು ಕಂಡುಕೊಳ್ಳಲು ಸಾಧ್ಯವೇ ಎಂಬುದನ್ನು ಖಚಿತಪಡಿಸುವುದು ಈಗ KCL ಮತ್ತು KVL ಗಳನ್ನು ಸರ್ಕ್ಯೂಟ್ ಗೆ ಅನ್ವಯಿಸಬೇಕು ಮತ್ತು ಸರ್ಕ್ಯೂಟ್ ವೇರಿಯೆಬಲ್ಗಳನ್ನು ಪಡೆದುಕೊಳ್ಳಬೇಕು ಹೀಗಾಗಿ ಈ ಸ್ಥಿತಿ ಚಲ ಪರಿಮಾಣ ಗಳstate ಹಿನ್ನೆಲೆಯಲ್ಲಿ ಸರ್ಕ್ಯೂಟ್ ವೇರಿಯೆಬಲ್ಗಳು ವೋಲ್ಟೇಜ್ ಇದು ಫಸ್ಟ್ ಆರ್ಡರ್ ಭೇದಾತ್ಮಕ ಸಮೀಕರಣಗಳಿಗೆ ಎಡೆಮಾಡಿಕೊಡುತ್ತದೆ ಏಕೆಂದರೆ ನೀವು ಕೆಪ್ಯಾಸಿಟರ್ಗೆ ಅಡ್ಡಲಾಗಿ ಕರೆಂಟ್ ಮತ್ತು ವೋಲ್ಟೇಜ್ ಬಗ್ಗೆ ಚರ್ಚಿಸಿದಾಗ ಮತ್ತು ಇಂಡಕ್ಟರ್ಸ್ ಮೂಲಕ ಹಾಯ್ದು ಹೋಗುವ ಕರೆಂಟ್ ಬಗ್ಗೆ ಚರ್ಚಿಸಿದಾಗ ನಿಮಗೆ ಸ್ಥಿತಿ ವೇರಿಯೆಬಲ್ಗಳನ್ನು ವ್ಯಾಖ್ಯಾನಿಸಲು ಸಾಕಾಗುವ ಭೇದಾತ್ಮಕ ಸಮೀಕರಣಗಳು ಲಭ್ಯವಾಗುತ್ತದೆ ಈಗ ಔಟ್ಪುಟ್ ಸಮೀಕರಣಗಳನ್ನು ಪಡೆಯುತ್ತೇವೆ ಮತ್ತು ಫಲಿತಾಂಶವನ್ನು ಸ್ಥಿತಿ ಸ್ಥಳ ಪ್ರಾತಿನಿಧ್ಯ ಸ್ವರೂಪದಲ್ಲಿ ಹಾಕಬೇಕು ಹೀಗಾಗಿ ಇದನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎನ್ನುವುದನ್ನು ನೋಡಲು ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡು ಇದರ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಮಗೆ ಸ್ಥಿತಿ ಸ್ಥಳಗಳಿವೆ ನಾವು ಕಂಡುಕೊಳ್ಳಬೇಕಿರುವುದು ಕೆಳಗಿನ ಚಿತ್ರಗಳಲ್ಲಿ ಕೊಟ್ಟಂತೆ ಸರ್ಕ್ಯೂಟ್ನ ಸ್ಥಿತಿ ಸ್ಥಳ ಪ್ರಾತಿನಿಧ್ಯವನ್ನು ನಾವು ಸರ್ಕ್ಯೂಟಿನ ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ವ್ಯಾಖ್ಯಾನಿಸಿ ಬೇಕಾಗಿದೆ ಮತ್ತು ಅದರೊಟ್ಟಿಗೆ ಇಲ್ಲಿ vs ಅನ್ನು ಇನ್ಪುಟ್ಟಾಗಿ ನೀಡಲಾಗಿದೆ ಮತ್ತು ix ಅನ್ನು ಔಟ್ಪುಟ್ಟಾಗಿ ನೀಡಲಾಗಿದೆ

ರೆಸಿಸ್ಟನ್ಸ ಮೌಲ್ಯ R1Ω C0 ಈಗ ಈ ಸರ್ಕ್ಯೂಟ್ ನಲ್ಲಿ ನಾವು ಏನು ಮಾಡುತ್ತೇವೆ ನಾವು ಮೊದಲು ಇಂಡಕ್ಟರ್ ಕರೆಂಟ್ i ಮತ್ತು ಕೆಪ್ಯಾಸಿಟರ್ ವೋಲ್ಟೇಜ್ v ಗಳನ್ನು ಸ್ಥಿತಿ ಛಲ ಪರಿಮಾಣಗಳೆಂದು ಆಯ್ಕೆ ಮಾಡುತ್ತೇವೆ ಈ ನಾವು ಅವುಗಳನ್ನು ಸ್ಥಿತಿ ವೇರಿಯೆಬಲ್ಗಳಾಗಿ ನೋಡಿದಾಗ ನಾವು ಮೊದಲು ಏನನ್ನು ಕಾಣುತ್ತೇವೆ ನಾವು ಕಂಡುಕೊಳ್ಳುವುದು vLLdidt iCCdvdt ಈ ಸಮೀಕರಣಗಳನ್ನು ನಾವು ಅದಾಗಲೇ ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದ್ದೇವೆ ಈಗ KCL ಅನ್ನು ಸಂಪಾತ 1 ಕ್ಕೆ ಅನ್ವಯಿಸೋಣ ಯಾವಾಗ ನೀವು KCL ಅನ್ನು ಸಂಪಾತ ಒಂದಕ್ಕೆ ಅನ್ವಯಿಸುವಿರೋ ಆಗ ನೀವೇನು ಬರೆಯುತ್ತೀರಿ iixiC Cdvdti vR vdvdtiC vCR ಈಗ ಮುಂದೆ KVL ಅನ್ನ ಹೊರಗಿನ ಲೂಪ್ಗೆ ಸುತ್ತ ಅನ್ವಯಿಸಿದಾಗ ನಮಗೆ ಲಭ್ಯವಾಗುವುದು vsvLv vsLdidtv ididt vLvsL ಈಗ ಮೇಲಿನ ಸಮೀಕರಣಗಳಿಂದ ನಮಗೆ ಸ್ಥಿತಿ ಸಮೀಕರಣ ಲಭ್ಯವಾಗುತ್ತದೆ ಈಗ ನಾವು ix ಅನ್ನು ಔಟ್ ಎಂದು ತೆಗೆದುಕೊಂಡರೆ ಆಗ ixvR ಆಗುತ್ತದೆ ಹೀಗಾಗಿ ನೀವು ಈ ಸಮೀಕರಣಗಳನ್ನು ಕಂಪಲ್ ಮಾಡಿದಾಗ ನಮಗೆ ಕೆಳಗಿನ ಸ್ಥಿತಿ ಸಮೀಕರಣ ಲಭ್ಯವಾಗುತ್ತದೆ v i 1RC 1C 1L 0 v i 0 1L vs ix1R 0 v i ಈಗ ನಿಮಗೆ A ಲಭ್ಯವಾಗಿದೆ ನಿಮಗೆ B ಲಭ್ಯವಾಗಿದೆ ನಿಮಗೆ C ಲಭ್ಯವಾಗಿದೆ D0 ಹೀಗಾಗಿ ನಾವು ಏನು ಮಾಡುತ್ತೇವೆ ನಮಗೆ ಹೀಗಾಗಿ ಈಗ ನಿಮಗೆ A B ಮತ್ತು C ಲಭ್ಯವಾಗಿವೆ ಹೀಗಾಗಿ ಈಗ ನೀವು ಸರಳವಾಗಿ ಹೇಳಬಹುದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಗೆ ಸಂಬಂಧಿಸಿದಂತೆ ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ಹೀಗೆ ವ್ಯಾಖ್ಯಾನಿಸಬಹುದು

ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಚಿತ್ರದಲ್ಲಿ ಕೆಳಗೆ ತೋರಿಸಿದಂತೆ ಸರ್ಕ್ಯೂಟ್ ಅನ್ನು ಪರಿಗಣಿಸಿದಾಗ ಇದನ್ನು ಎರಡು ಇನ್ಪುಟ್ ಮತ್ತು ಎರಡು ಔಟ್ಪುಟ್ ವ್ಯವಸ್ಥೆ ಎಂದು ಪರಿಗಣಿಸೋಣ ಈ ಕೇಸ್ನಲ್ಲಿ ನಾವು ಸ್ಥಿತಿ ವೇರಿಯೆಬಲ್ ಮಾದರಿಯನ್ನು ಮತ್ತು ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ನ್ ಅನ್ನು ವ್ಯಾಖ್ಯಾನಿಸಬೇಕು ಈಗ ನಾವು ಏನು ಮಾಡುತ್ತೇವೆ ಹಿಂದಿ ನಮಗೆ ಎರಡು ಇನ್ಪುಟ್ ಗಳಿವೆ ಆ ಇನ್ಪುಟ್ಗಳು ಯಾವವು vi and vs ಎರಡು ಇನ್ಪುಟಗಳು ಮತ್ತು ಎರಡು ಔಟ್ಪುಟ್ಗಳು ಹೀಗಾಗಿ ನಾವು v0 and i0 ಮೌಲ್ಯವನ್ನು ಕೊಂಡುಕೊಳ್ಳಬೇಕು v0 ಇದು 2 ohm ರೆಜಿಸ್ಟನ್ಸಗೆ ಅಡ್ಡಲಾಗಿರುವ ವೋಲ್ಟೇಜ್ ಮತ್ತು i0 3 ohm ರೆಜಿಸ್ಥನ್ಸ resistance ಮೂಲಕ ಹಾದು ಹೋಗುವ ಕರೆಂಟ್ ಹೀಗಾಗಿ vi ಮತ್ತು vsಇವುಗಳನ್ನು ಇನ್ಪುಟ್ ಎಂದು v0 ಮತ್ತು i0 ಇವುಗಳನ್ನು ಔಟ್ಪುಟ್ ಎಂದು ಈ ಕೇಸಿನಲ್ಲಿ ಪರಿಗಣಿಸಲಾಗುತ್ತದೆ ಹೀಗಾಗಿ ನಾವು ಈ ಹಿಂದೆ ಮಾಡಿದಂತೆ ಈ ಕೇಸಿನಲ್ಲೂ ಕೂಡ ನಾವು ಇಂಡ ಇಂಡಕ್ಟರ್ ಕರೆಂಟ್ ಮತ್ತು ಕೆಪ್ಯಾಸಿಟರ್ ವೋಲ್ಟೇಜ್ ಇವುಗಳನ್ನು ಸ್ಥಿತಿ ವೇರಿಯೆಬಲ್ಗಳು ಎಂದು ಆಯ್ಕೆ ಮಾಡುತ್ತೇವೆ ಹೀಗಾಗಿ ಮೊದಲು ನಾವು ಏನು ಮಾಡುತ್ತೇವೆ ನಾವು KVL ಅನ್ನು ಲೂಪಿನ ಬಲಭಾಗದ ಸುತ್ತಲೂ ಅನ್ವಯಿಸುತ್ತೇವೆ KVL ಅನ್ವಯಿಸಿದಲ್ಲಿ ನೀವು ಏನು ಬರೆಯುತ್ತೀರಿ vsi116didt0 ಈಗ ನೀವು ಇದನ್ನು ಮರುಜೋಡಣೆ ಮಾಡಿದಾಗ ಹೀಗೆ ಬರೆಯಬಹುದುdidtivs i1 ನಾವು i1 ಅನ್ನು ನಿವಾರಿಸಬೇಕಾಗುತ್ತದೆ 1Ω ರೆಜಿಸ್ಟರ್ 2Ω ರೆಜಿಸ್ಟರ್ ಮತ್ತು 13Fಕೆಪ್ಯಾಸಿಟರ್ ಉಳ್ಳಂತಹ ಲೂಪ್ ಸುತ್ತಲೂ KVL ಅನ್ನು ಅನ್ವಯಿಸಿದಾಗ ನಿಮಗೆ ಏನು ಲಭ್ಯವಾಗುತ್ತದೆ ನಿಮಗೆ ಲಭ್ಯವಾಗುವುದು vsi1v0v ಆದರೆ ಸಂಪಾತ1ರ ಹತ್ತಿರ KCL ನೀಡುತ್ತದೆ i1iv02 v02 ಮೇಲಿನ 2 ಸಮೀಕರಣಗಳಿಂದ vs3i1v 2i→i12i vvs3 ಈಗ i1ಬೆಲೆಯನ್ನು ಸಮೀಕರಣದಲ್ಲಿ ಹಾಕಿದಾಗivs i1 ಹೀಗಾಗಿ ಇದು didti2v 4i4vs v0213vi0v32v0 3i0 ಈಗ ನಿಮಗೆ ಒಂದು ಸಮೀಕರಣ ದೊರೆಯುತ್ತದೆ ಈಗ ಎರಡನೆಯ ಸಮೀಕರಣವನ್ನು ಪಡೆಯಲು ನಾವು ಏನು ಮಾಡಬೇಕು ನಾವು KCL ಅನ್ನು ಸಂಪಾತ 2ಕ್ಕೆ ಅನ್ವಯಿಸಬೇಕು ಹೀಗಾಗಿ ನೀವು KCL ಅನ್ನು ಸಂಪಾತ 2ಕ್ಕೆ ಅನ್ವಯಿಸಿದಾಗ ನಿಮಗೇನು ಲಭ್ಯವಾಗುತ್ತದೆ v0213vi0v32v0 3i0 ಈಗ ನಿವಾರಿಸಲು ನೀವು ಏನು ಮಾಡುತ್ತೀರಿ ನಾವು ಅದನ್ನು ಬಲಭಾಗದ ಲೂಪ್ ನಿಂದ ಪಡೆದುಕೊಳ್ಳುತ್ತೇವೆ ಇದನ್ನು ನಾವು ಈ ಲೂಪ್ ಮತ್ತು ಹಿಂದೆ ಮಾಡಿದ ಚರ್ಚೆಗಳಿಂದ ಪಡೆದುಕೊಳ್ಳುತ್ತೇವೆv02 ಮತ್ತು i12i vvs3 ಹೀಗಾಗಿ ನೀವು ಈ ಬೆಲೆಗಳನ್ನು ಹಾಕಿ ಸರಳೀಕರಣ ಮಾಡಿದರೆ ನಮಗೆ v0 23vi vs ಲಭ್ಯವಾಗುತ್ತದೆ ಈಗ ನಮಗೆ i0ಮತ್ತುv0 ಮೌಲ್ಯಗಳು ದೊರಕಿವೆ ಈ ಮೌಲ್ಯಗಳನ್ನು ನಾವು ಸಮೀಕರಣದಲ್ಲಿ ಹಾಕಿ ಸರಳೀಕರಣಗೊಳಿಸುತ್ತೇವೆ ನಾವು ಸರಳಗೊಳಿಸಿದಾಗ ನಮಗೆ ದೊರೆಯುವುದು dvdtv 2v ivsvi ಹೀಗಾಗಿ ಈಗ ನಿಮಗೆ ಎರಡನೆಯ ಸ್ಥಿತಿ ಸಮೀಕರಣವು ಲಭ್ಯವಾಗಿದೆ ಇದು ಮೊದಲನೆಯದು ಹೀಗಾಗಿ ಈಗ ನೀವು ಮೆಟ್ರಿಕ್ಸ್ ರೂಪದಲ್ಲಿ ಕಂಪೈಲ್ ಮಾಡಿದರೆ ಅದನ್ನು ಹೀಗೆ ಬರೆಯಬಹುದು ಹೀಗಾಗಿ ಈ ಮೂಲಕ ನೀವು ನಿರ್ದಿಷ್ಟ ಸರ್ಕ್ಯೂಟ್ಗಳನ್ನು ಸ್ಥಿತಿ ಸ್ಥಳ ಪ್ರಾತಿನಿಧ್ಯ ಗಳಾಗಿ ಪರಿವರ್ತನೆ ಮಾಡಬಹುದು ಈಗ ನಿಮ್ಮಲ್ಲಿ A B C ಮತ್ತು D ಯ ಮೌಲ್ಯಗಳು ಇವೆ ಹೀಗಾಗಿ ನೀವು ಸರಳವಾಗಿCsI A 1BD ಯನ್ನು ಲೆಕ್ಕಾಚಾರ ಮಾಡಬಹುದು A B C D ಗಳ ಮೌಲ್ಯವನ್ನು ಮೆಟ್ರಿಕ್ಸ್ನಲ್ಲಿ ಹಾಕಿ ಮತ್ತು ಸರಳಗೊಳಿಸಿ ನಿಮಗೆ ಟ್ರಾನ್ಸ್ಫರ್ ಫಂಕ್ಷನ್ Hs ದೊರೆಯುತ್ತದೆ ಹೀಗಾಗಿ ಈ ಮೂಲಕ ನಾವು ನಮ್ಮ ಇಂದಿನ ಚರ್ಚೆಯನ್ನು ಮುಗಿಸೋಣ ಈ ಅವಧಿಯಲ್ಲಿ ನಾವು ಮುಖ್ಯವಾಗಿ ಸ್ಥಿತಿ ಸ್ಥಳ ಸ್ಥಿತಿ ವೇರಿಯೆಬಲ್ ಸಮೀಕರಣವನ್ನು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಅನ್ವಯಿಸುವಿಕೆ ಕುರಿತು ತಿಳಿದುಕೊಂಡೆವು ನಾವು ನಮ್ಮ ಚರ್ಚೆಯನ್ನು ವೇರಿಯೆಬಲ್ಗಳ ಇನ್ನುಳಿದ ಅಂಶಗಳ ಕುರಿತು ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸೋಣ ದನ್ಯವಾದಗಳು